ಇಂಜಿನಿಯರಿಂಗ್ ಗಣಿತದ ಉಪನ್ಯಾಸಗಳಿಗೆ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 21 ಮತ್ತು ಇಂದು ನಾವು ಅವಿಭಾಜ್ಯ ಕಲನಶಾಸ್ತ್ರ ಮತ್ತು ನಿರ್ದಿಷ್ಟವಾಗಿ ಅನುಚಿತ ಸಮಗ್ರತೆಗಳ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ನಾವು ಮೊದಲು ಅನುಚಿತ ಅವಿಭಾಜ್ಯಗಳನ್ನು ಪರಿಚಯಿಸುತ್ತೇವೆ ಮತ್ತು ನಂತರ ಇಂದಿನ ಉಪನ್ಯಾಸದ ವಿಷಯವಾಗಿರುವ ಅಂತಹ ಅವಿಭಾಜ್ಯಗಳನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎ೦ದು ನೋಡೋಣ ಇಲ್ಲಿ ನಾವು ಸಾಮಾನ್ಯವಾಗಿ ಅಧ್ಯಯನ ಮಾಡುವುದು ಸರಿಯಾದ ಅವಿಭಾಜ್ಯಗಳಿವೆ ಉದಾಹರಣೆಗೆ ಸೂಕ್ತವಾಗಿದೆ ಈ ಅವಿಭಾಜ್ಯದ a ಇ೦ದ b ಗೆ ವ್ಯಾಪ್ತಿಯು ಸೀಮಿತವಾಗಿದ್ದರೆ ಇಲ್ಲಿ ಇಂಟಿಗ್ರೇಂಡ್ ಆಗಿದೆ ಮತ್ತು ಅದು ಈ ವ್ಯಾಪ್ತಿಯಲ್ಲಿ x a ಇ೦ದ b ಗೆ ಸೀಮಿತವಾಗಿರುತ್ತದೆ ಆದ್ದರಿಂದ ಈ ಬೌಂಡ್ ಆಗಿದ್ದರೆ ಮತ್ತು a ಮತ್ತು b ಎರಡೂ ಸೀಮಿತವಾಗಿದ್ದರೆ ಈ ಅವಿಭಾಜ್ಯವು ಸೂಕ್ತವಾಗಿದೆ ಎಂದು ನಾವು ಕರೆಯುವ ಸಂದರ್ಭದಲ್ಲಿ ಅವಿಭಾಜ್ಯ ವ್ಯಾಪ್ತಿಯು ಸೀಮಿತವಾಗಿರುತ್ತದೆ ಆದರೆ ಅನುಚಿತ ಅವಿಭಾಜ್ಯಗಳು ಯಾವುವು ಎಂದು ಈಗ ನಾವು ಚರ್ಚಿಸುತ್ತೇವೆ ಆದ್ದರಿಂದ ಅನುಚಿತ ಸಮಗ್ರ ಅವಿಭಾಜ್ಯ ಇದು ಅನುಚಿತವಾಗಿದೆ ಉದಾಹರಣೆಗೆ a ∞ ಮತ್ತು ಅಥವಾ b ∞ ಆಗಿದ್ದರೆ ಅವುಗಳಲ್ಲಿ ಒಂದು ಮೂಲತಃ ಅನಂತವಾಗಿದ್ದು a ∞ ಅಥವಾ b ∞ ಅಥವಾ ಎರಡೂ a ∞ ಮತ್ತು b ∞ ಮತ್ತು ಈ f ಸಂಯೋಜನೆ a ನಿಂದ b ವರೆಗಿನ ಈ x ವ್ಯಾಪ್ತಿಯಲ್ಲಿ ಕೆಲವು ಹಂತದಲ್ಲಿ ಇಲ್ಲಿ ಮಿತಿಯಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಈ ಮೊದಲನೇ ರೀತಿಯ ಅನುಚಿತ ಅವಿಭಾಜ್ಯ ಎಂದು ಕರೆಯುತ್ತೇವೆ ಎರಡನೆಯದು ಈ ಈ ವ್ಯಾಪ್ತಿಯಲ್ಲಿ ಒಂದು ಅಥವಾ ಹೆಚ್ಚಿನ ಬಿಂದುಗಳಲ್ಲಿ a ಇ೦ದ b ಗೆ ಮಿತಿಯಿಲ್ಲದಿದ್ದರೆ ನಾವು ಎರಡನೇ ರೀತಿಯ ಅನುಚಿತ ಅವಿಭಾಜ್ಯ ಎಂದು ಕರೆಯುತ್ತೇವೆ ಆದ್ದರಿಂದ ಮೊದಲ ವಿಧದಲ್ಲಿ a ಅಥವಾ b ಮಿತಿಗಳು ∞ ಅಥವಾ ಎರಡೂ ಮಿತಿಗಳು ∞ ∞ ರಿಂದ ∞ ಆಗಿರುತ್ತವೆ ಆದರೆ ಇಲ್ಲಿ ಮೊದಲ ರೀತಿಯ ಅವಿಭಾಜ್ಯದಲ್ಲಿ ಸುತ್ತುವರೆದಿದೆ ಆದರೆ ಎರಡನೆಯ ರೀತಿಯ ಅವಿಭಾಜ್ಯದಲ್ಲಿ ನಾವು ಈ ಎಂದು ಭಾವಿಸುತ್ತೇವೆ ಈ a ಮತ್ತು b ನಡುವೆ ಮಿತಿಯಿಲ್ಲ ಮತ್ತು ಇಲ್ಲಿ ಈ ಮಿತಿಗಳ ಅವಿಭಾಜ್ಯ ವ್ಯಾಪ್ತಿಯು a ನಿಂದ b ವರೆಗೆ ಸೀಮಿತವಾಗಿರುತ್ತದೆ ಈ ಎರಡು ಬಗೆಯ ಅವಿಭಾಜ್ಯಗಳನ್ನು ನಾವು ಬೆರೆಸಿದಾಗ ಎರಡನೆಯ ವಿಧದ ಅಥವಾ ಮೂರನೆಯ ರೀತಿಯ ಅನುಚಿತ ಅವಿಭಾಜ್ಯ ಸಿಗುತ್ತದೆ ಆದ್ದರಿಂದ ಇಲ್ಲಿರುವ ಶ್ರೇಣಿಯ a ಅಥವಾ ಬಿ ಒಂದು ∞ ಅಥವಾ ಎರಡೂ ∞ ಹಾಗೆಯೇ ಇಲ್ಲಿ ಸಂಯೋಜನೆಯು ಈ x ನ ವ್ಯಾಪ್ತಿಯಲ್ಲಿ ಕೆಲವು ಹಂತದಲ್ಲಿ ಮಿತಿಯಿಲ್ಲ ನಂತರ ನಾವು ಇದನ್ನು ಮೂರನೆಯ ರೀತಿಯ ಅನುಚಿತ ಅವಿಭಾಜ್ಯ ಎ೦ದು ಕರೆಯುತ್ತೇವೆ ಆದ್ದರಿಂದ ಸರಿಯಾದ ಅವಿಭಾಜ್ಯ ಉದಾಹರಣೆ ನಾವು ಇಲ್ಲಿ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿಎಂಬ ಸಂಯೋಜನೆಯು ಈ x ನ ವ್ಯಾಪ್ತಿಯಲ್ಲಿ 0 ರಿಂದ 2 ರವರೆಗೆ ಸೀಮಿತವಾಗಿದೆ ಅಥವಾ ಪರಿಮಿತಿಯಾಗಿದೆ ಮತ್ತು 0 ಮತ್ತು 2 ಶ್ರೇಣಿಯನ್ನು ಸಹ ಸೀಮಿತವಾಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ ಕಾಣುವುದಿಲ್ಲ ಮತ್ತು ಈ ಇಂಟಿಗ್ರಾಂಡ್ ಸಹ ಬೌಂಡ್ ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಅಂತಹ ಅವಿಭಾಜ್ಯಗಳನ್ನು ಸರಿಯಾದ ಅವಿಭಾಜ್ಯ ಎಂದು ಕರೆಯುತ್ತೇವೆ ಅಥವಾ ಉದಾಹರಣೆಗೆ ನಮ್ಮಲ್ಲಿ ಇದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇಲ್ಲಿ x ಛೇದದಲ್ಲಿದೆ ಮತ್ತು ಈ x ನ ವ್ಯಾಪ್ತಿಯು 0 ರಿಂದ ವರೆಗೆ ಇರುತ್ತದೆ ಎಂದು ಭಾವಿಸಬಹುದು ಆಗ ಸಂಯೋಜನೆಯು ಮಿತಿಯಿಲ್ಲದಂತಾಗಬಹುದು ಆದರೆ ಇದು ನಿಜವಲ್ಲ ಏಕೆಂದರೆ ನಾವು ಇಲ್ಲಿ ಮಿತಿಯನ್ನು ಪರಿಗಣಿಸಿದರೆ x ಗೆ ಹೋಗುವ ಮಿತಿ 0 ಮತ್ತು ಈ sin x x ಗೆ ಹೋಗುತ್ತದೆ ಆದ್ದರಿಂದ ಈ ಮಿತಿ ಸೀಮಿತವಾಗಿದೆ ಈ ಮಿತಿ 1 ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇಲ್ಲಿ ಈ x 0 ಗೆ ಹೋಗುವಾಗ ಈ ಸಂಯೋಜನೆಯ ಸೀಮಿತಗೊಳಿಸುವ ಮೌಲ್ಯವು ಆಗಿದೆ ಆ ಸಂದರ್ಭದಲ್ಲಿ ನಾವು ಈ ಅವಿಭಾಜ್ಯವನ್ನು ಸರಿಯಾದ ಅವಿಭಾಜ್ಯ ಎಂದು ಕರೆಯುತ್ತೇವೆ ಏಕೆಂದರೆ ಈ 0 ರಿಂದ 1 ರ ವ್ಯಾಪ್ತಿಯಲ್ಲಿ ಯಾವುದೇ ಹಂತದಲ್ಲಿ ಇದು ಮಿತಿಯಿಲ್ಲ ಮತ್ತು ಮಿತಿಗಳು ಸಹ ಸೀಮಿತವಾಗಿರುತ್ತವೆ ಇಲ್ಲಿ ಶ್ರೇಣಿ ಸೀಮಿತವಾಗಿದೆ ಆದ್ದರಿಂದ ಈ ಅವಿಭಾಜ್ಯವು ಸರಿಯಾದ ಅವಿಭಾಜ್ಯವಾಗಿದೆ ಅನುಚಿತ ಅವಿಭಾಜ್ಯಗಳಿಗೆ ಬರೋಣ ಇಲ್ಲಿ ನಾವು ಉದಾಹರಣೆಗೆ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಮೊದಲ ರೀತಿಯ ಅನುಚಿತ ಅವಿಭಾಜ್ಯವಾಗಿದೆ ಏಕೆಂದರೆ ಇಲ್ಲಿ ನಾವು ಮಿತಿಯಲ್ಲಿ ಅನಂತವನ್ನು ನೋಡುತ್ತೇವೆ ಆದರೆ ಯಾವುದೇ ಹಂತದಲ್ಲಿ ಸಂಯೋಜನೆಯು ಪರಿಮಿತಿಯಾಗಿದೆ ಆದ್ದರಿಂದ ಇದು ಮೊದಲ ರೀತಿಯ ಅವಿಭಾಜ್ಯವಾಗಿದೆ ಎರಡನೆಯದಾಗಿ ಇದು ಆದ್ದರಿಂದ ಈ ಸಂದರ್ಭದಲ್ಲಿ ಶ್ರೇಣಿ ಸೀಮಿತವಾಗಿದೆ ಆದರೆ ಈ ಸಂದರ್ಭದಲ್ಲಿ ಇಂಟಿಗ್ರಾಂಡ್ ಈ ಮೇಲಿನ ಮಿತಿಗೆ x 1 ಕ್ಕೆ ಸಮೀಪಿಸುತ್ತಿರುವುದರಿಂದ ಅನಿಯಮಿತವಾಗುತ್ತಿದೆ ಮತ್ತು ನಂತರ ಇದು ಎರಡನೇ ರೀತಿಯ ಅನುಚಿತ ಅವಿಭಾಜ್ಯವಾಗಿದೆ ಇದು ಇಲ್ಲಿ ಮೂರನೇ ರೀತಿಯ ಅಥವಾ ಮಿಶ್ರ ರೀತಿಯ ಅವಿಭಾಜ್ಯವಾಗಿದೆ ಏಕೆಂದರೆ ಇಲ್ಲಿ ಮಿತಿಯಿಲ್ಲ ಆದ್ದರಿಂದ ಇಲ್ಲಿ ನಾವು ಮೇಲಿನ ಶ್ರೇಣಿಯಲ್ಲಿ ಹೊಂದಿದ್ದೇವೆ ಮತ್ತು ನಂತರ ಆಗಿರುವ ಈ ಸಂಯೋಜನೆಯು ಸಹ ಗೆ ಹೋಗುತ್ತದೆ x 1 ಕ್ಕೆ ಸಮೀಪಿಸುತ್ತಿರುವುದರಿಂದ ಮತ್ತು 1 ಅವಿಭಾಜ್ಯ ವ್ಯಾಪ್ತಿಯಲ್ಲಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸಂಯೋಜನೆಯು ಸಹ ಆಗುತ್ತಿದೆ ಮತ್ತು ಶ್ರೇಣಿ ಸಹ ಸೀಮಿತವಾಗಿಲ್ಲ ಆದ್ದರಿಂದ ಇದು ಮೂರನೇ ರೀತಿಯ ಅನುಚಿತ ಅವಿಭಾಜ್ಯದ ಸಂಯೋಜನೆಯಾಗಿದೆ ಆದ್ದರಿಂದ ಅಂತಹ ಅನುಚಿತ ಅವಿಭಾಜ್ಯಗಳನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಮೊದಲು ನಾವು ಮೊದಲ ವಿಧಕ್ಕಾಗಿ ಚರ್ಚಿಸುತ್ತೇವೆ ಆದ್ದರಿಂದ ಉದಾಹರಣೆಗೆ ನಾವು ಈ ಅನ್ನು ಹೊಂದಿದ್ದೇವೆ ಮತ್ತು ಈ b ಗೆ ಹೋಗುತ್ತದೆ ಎಂದು ಭಾವಿಸೋಣ ಇದು ಮೊದಲ ರೀತಿಯ ಅವಿಭಾಜ್ಯವಾಗಿದೆ ಮತ್ತು ಈ b ಗೆ ಸಮೀಪಿಸುತ್ತಿದೆ ಎಂದು ನಾವು ಇಲ್ಲಿ ಊಹಿಸುತ್ತೇವೆ ಈ ಸಂದರ್ಭದಲ್ಲಿ ನಾವು ಪರಿಗಣಿಸುವದನ್ನು ನಾವು R ಗೆ ಅವಿಭಾಜ್ಯವೆಂದು ಪರಿಗಣಿಸುತ್ತೇವೆ ಆದ್ದರಿಂದ ಈ b ಅನ್ನು ∞ ನಾವು ಈ R ನಿಂದ ಬದಲಾಯಿಸಿದ್ದೇವೆ ಮತ್ತು ನಂತರ ನಾವು ಈ ಆರ್ ಅನ್ನು ಗೆ ತೆಗೆದುಕೊಳ್ಳುತ್ತಿದ್ದೇವೆ ಈ ಸಂದರ್ಭದಲ್ಲಿ ಇಲ್ಲಿ ನಾವು ಈ ಅನಂತವನ್ನು ಹೊಂದಿದ್ದೇವೆ ಇದು ಮೊದಲ ರೀತಿಯ ಅವಿಭಾಜ್ಯವಾಗಿದೆ ಮತ್ತು ಇದನ್ನು ನಾವು ಏನು ಮಾಡಬೇಕೆಂದು ಮೌಲ್ಯಮಾಪನ ಮಾಡಲು ನಾವು ಈ ಅನ್ನು R ಸಂಖ್ಯೆಯಿಂದ ಬದಲಾಯಿಸುತ್ತೇವೆ ಮತ್ತು ನಂತರ ಈ ಅವಿಭಾಜ್ಯವನ್ನು ಇಲ್ಲಿ ಮೌಲ್ಯಮಾಪನ ಮಾಡಿದ ನಂತರ ಮತ್ತು ನಂತರ ನಾವು ತೆಗೆದುಕೊಳ್ಳುತ್ತೇವೆ ಈ ಮಿತಿ ಅಸ್ತಿತ್ವದಲ್ಲಿದ್ದರೆ ಇದನ್ನು ಅವಿಭಾಜ್ಯ ಅಥವಾ ಅವಿಭಾಜ್ಯ ಒಮ್ಮುಖದ ಮೌಲ್ಯ ಎಂದು ನಾವು ಕರೆಯುತ್ತೇವೆ ಮತ್ತು ಈ ಮಿತಿ ಅಸ್ತಿತ್ವದಲ್ಲಿಲ್ಲದಿದ್ದರೆ ನಾವು ಅಸ್ತಿತ್ವದಲ್ಲಿಲ್ಲದ ಅವಿಭಾಜ್ಯ ಅಥವಾ ಭಿನ್ನವಾಗಿರುವ ಅವಿಭಾಜ್ಯ ಎ೦ದು ಕರೆಯುತ್ತೇವೆ ಸರಿ ಈಗ ಈ ಸಂದರ್ಭದಲ್ಲಿ ಇಲ್ಲಿ ಹಿಂದಿನ ಅವಿಭಾಜ್ಯವನ್ನು ಇಲ್ಲಿ ತೋರಿಸುವ ಬದಲು ಈ b ಎಂದು ನಾವು ಪರಿಸ್ಥಿತಿಯನ್ನು ಹೊಂದಿರಬಹುದು ಮತ್ತು ಈಗ ಇದು ಕಡಿಮೆ ಶ್ರೇಣಿಯಾಗಿದೆ ಎಂದು ನಾವು ಪರಿಗಣಿಸಿದ್ದೇವೆ ∞ ಆದ್ದರಿಂದ ಮತ್ತೆ ನಾವು ಮೊದಲ ರೀತಿಯ ಅನುಚಿತ ಅವಿಭಾಜ್ಯವನ್ನು ಹೊಂದಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು R ಅನ್ನು ಗೆ ತೆಗೆದುಕೊಳ್ಳುವ ಮಿತಿಯನ್ನು ಇಲ್ಲಿ ಬಳಸುತ್ತೇವೆ ಮತ್ತು ∞ ಅನ್ನು R ನಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ ಈಗ ನಾವು ಈ ಅವಿಭಾಜ್ಯವನ್ನು ಮೊದಲು ನಿಂದ ಮೌಲ್ಯಮಾಪನ ಮಾಡುತ್ತೇವೆ ಮತ್ತು ನಂತರ ನಾವು ಈ ಅವಿಭಾಜ್ಯ ಮೌಲ್ಯಮಾಪನದ ನಂತರ ಮಿತಿಯನ್ನು R ಗೆ ಒಲವು ತೋರುತ್ತೇವೆ ನಾವು ಇದನ್ನು ಮತ್ತೆ ಮೊದಲ ರೀತಿಯ ಅವಿಭಾಜ್ಯತೆಯನ್ನು ಹೊಂದಿದ್ದರೆ ಆದರೆ ನಾವು ಇಲ್ಲಿ ಎರಡೂ ಮಿತಿಗಳನ್ನು ಹೊಂದಿದ್ದೇವೆ ∞ ಮತ್ತು ಇದು ∞ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಏನು ಮಾಡುತ್ತೇವೆಂದರೆ ನಾವು ಈ ಅವಿಭಾಜ್ಯವನ್ನು ಎರಡು ಭಾಗಗಳಾಗಿ ವಿಭಜಿಸುತ್ತೇವೆ ಆದ್ದರಿಂದ ನಾವು ಇದನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇಲ್ಲಿ ನಾವು ಈ R1 ಅನ್ನು ∞ ಎ೦ದು ತೆಗೆದುಕೊಂಡಿದ್ದೇವೆ ನಾವು R1 ನಿಂದ ಬದಲಾಯಿಸಿದ್ದೇವೆ ಮತ್ತು ಈ R2 ಗಾಗಿ ನಾವು ಇದನ್ನು ಬದಲಾಯಿಸಿದ್ದೇವೆ ಅಲ್ಲಿ ಇದನ್ನು ∞ ನಿಂದ ಬದಲಾಯಿಸಲಾಗುತ್ತದೆ ನಾವು ಈ R1 → ∞ ಮತ್ತು R2 → ∞ ಅನ್ನು ತೆಗೆದುಕೊಂಡಿದ್ದೇವೆ ಮತ್ತೆ ನಾವು ಇಲ್ಲಿ ಈ ಅವಿಭಾಜ್ಯವನ್ನು ಹೊಂದಿದ್ದೇವೆ ಈ ಮಿತಿಗಳು ಇಲ್ಲಿ ಬಲಗೈಯಲ್ಲಿ ಅಸ್ತಿತ್ವದಲ್ಲಿದ್ದರೆ ಈ ಮಿತಿ ಒಮ್ಮುಖವಾಗಿದೆ ಎಂದು ನಾವು ಕರೆಯುತ್ತೇವೆ ಅಥವಾ ಈ ಅವಿಭಾಜ್ಯವು ಒಮ್ಮುಖವಾಗಿರುತ್ತದೆ ಇಲ್ಲದಿದ್ದರೆ ಇದು ವಿಭಿನ್ನವಾದ ಅವಿಭಾಜ್ಯ ಅಥವಾ ಅವಿಭಾಜ್ಯ ಅಸ್ತಿತ್ವದಲ್ಲಿಲ್ಲ ಅಥವಾ ನಾವು ಈ ಎರಡನ್ನು ಸಂಯೋಜಿಸಬಹುದು ಮತ್ತು ನಾವು ನಿಂದ ತೆಗೆದುಕೊಳ್ಳುತ್ತೇವೆ ಇದು ಒಂದೇ ಆಗಿರುತ್ತದೆ ಆದ್ದರಿಂದ ಮೊದಲ ರೀತಿಯ ಅನುಚಿತ ಅವಿಭಾಜ್ಯಗಳನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎಂದು ಈಗ ನಾವು ನೋಡುತ್ತೇವೆ ಆದ್ದರಿಂದ ಇಲ್ಲಿ ನಾವು ಅನ್ನು ಹೊಂದಿರುವ ಉದಾಹರಣೆಯಾಗಿದೆ ಈ ಸಂದರ್ಭದಲ್ಲಿ ನಾವು ಇದನ್ನು ಮೂರು ಪ್ರಕರಣಗಳಲ್ಲಿ ನಾವು ∞ ಅನ್ನು ತೆಗೆದುಹಾಕುತ್ತೇವೆ ಮತ್ತು ಅದನ್ನು ನಾವು R ನೊಂದಿಗೆ ಬದಲಾಯಿಸುತ್ತೇವೆ ಆದ್ದರಿಂದ ನಾವು ಈ ಅವಿಭಾಜ್ಯವನ್ನು R ಇ೦ದ ∞ ಗೆ ಮಿತಿಗೆ ಸಮನಾಗಿರುತ್ತೇವೆ ಮತ್ತು ಇದು 2 ರಿಂದ R ಮತ್ತು ಇದು R ಇ೦ದ ಗೆ ಮಿತಿಗೊಳಿಸಲು ಸಮಾನವಾಗಿರುತ್ತದೆ ಇದನ್ನು ನಾವು ಈಗ ಭಾಗಶಃ ಭಿನ್ನರಾಶಿಗಳನ್ನು ಮಾಡುತ್ತೇವೆ ಇದು ಮತ್ತು ಆಗಿರುತ್ತದೆ ಆದ್ದರಿಂದ ಇದು ನಿಖರವಾಗಿ ಆಗಿರುತ್ತದೆ ಮತ್ತು ಮತ್ತೆ ನಾವು ಅಲ್ಲಿ ಈ ಭಾಗಶಃ ಭಿನ್ನರಾಶಿಗಳನ್ನು ಮಾಡುತ್ತೇವೆ ಆದ್ದರಿಂದ ನಾವು ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಮತ್ತು ಈ ಡಿಎಕ್ಸ್ ಪದದ ಮೇಲಿನ ಭಾಗಶಃ ಭಾಗವಾಗಿದೆ ಆದ್ದರಿಂದ ಇಲ್ಲಿ ನಾವು ಇದನ್ನು ಹೊಂದಿದ್ದೇವೆ

ಆದ್ದರಿಂದ ಈ ಅವಿಭಾಜ್ಯ ಅಸ್ತಿತ್ವದಲ್ಲಿದೆ ಮತ್ತು ಇದು ಈ ಅವಿಭಾಜ್ಯ ಅನುಚಿತ ಸಮಗ್ರತೆಯ ಮೌಲ್ಯವಾಗಿದೆ ಉದಾಹರಣೆಗೆ ಎರಡನೆಯದು ನಮ್ಮಲ್ಲಿ ಇದೆ ಆದ್ದರಿಂದ ಈ ಸಂದರ್ಭದಲ್ಲಿ ಅದೇ ತಂತ್ರಗಳನ್ನು ಸಹ ಬಳಸುತ್ತೇವೆ ಆದ್ದರಿಂದ ನಾವುಅನ್ನು ಹೊಂದಿದ್ದೇವೆ ಇರುವುದು ಆಗುತ್ತದೆ ಮತ್ತು ನಂತರ ನಾವು 0 ರಿಂದ R ಮಿತಿ ಹೊಂದಿದ್ದೇವೆ ಆದ್ದರಿಂದ ಇದು ಆಗಿರುತ್ತದೆ ಮತ್ತು ಈ ಗಾಗಿ ನಾವು ಅನ್ನು ತೆಗೆದುಕೊಂಡಾಗ ಈ ಮಿತಿ ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಎರಡನೆಯ ಸಂದರ್ಭದಲ್ಲಿ ಮಿತಿ ಅಸ್ತಿತ್ವದಲ್ಲಿಲ್ಲ ಮತ್ತು ನಾವು ನಿಖರವಾಗಿ ಈ ಅನ್ನು ಹೊಂದಿದ್ದೇವೆ ಈ ಪ್ರಕರಣದಲ್ಲಿ ಮಿತಿ ಅಸ್ತಿತ್ವದಲ್ಲಿಲ್ಲ ಅಥವಾ ಅವಿಭಾಜ್ಯವು ಒಮ್ಮುಖವಾಗುವುದಿಲ್ಲ ಮಿತಿ ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಮೊದಲ ಸಂದರ್ಭದಲ್ಲಿ ನಾವು ಇದನ್ನು ಕರೆಯುವ ಅನುಚಿತ ಅವಿಭಾಜ್ಯವು ಒಮ್ಮುಖವಾಗಿದೆ ಮತ್ತು ಈ ಅಭಿವ್ಯಕ್ತಿಯಿಂದ ಇಲ್ಲಿ ನೀಡಲಾದ ಮೌಲ್ಯಗಳು ಎರಡನೆಯ ಸಂದರ್ಭದಲ್ಲಿ ಈ ಅವಿಭಾಜ್ಯ ಅನುಚಿತ ಅವಿಭಾಜ್ಯವು ಒಮ್ಮುಖವಾಗುವುದಿಲ್ಲ ಏಕೆಂದರೆ ಈ ಅವಿಭಾಜ್ಯವನ್ನು ನಾವು ಮೌಲ್ಯಮಾಪನ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಕಲಿಯುವ ಎರಡನೆಯ ಪ್ರಕಾರದ ಅನುಚಿತ ಅವಿಭಾಜ್ಯದ ಮೌಲ್ಯಮಾಪನವು ನ ಅವಿಭಾಜ್ಯವಾಗಿದೆ ಅಲ್ಲಿ f a ಇ೦ದ b ವ್ಯಾಪ್ತಿಯಲ್ಲಿ ಕೆಲವು ಹಂತದಲ್ಲಿ ಮಿತಿಯಿಲ್ಲ ಆದ್ದರಿಂದ ಇಲ್ಲಿ ಈ x ಗೆ b ಗೆ ಒಲವು ತೋರುತ್ತದೆ ಆದ್ದರಿಂದ x ಮೇಲಿನ ಮಿತಿಗೆ x ಸಮೀಪಿಸುತ್ತಿರುವಾಗ ಮೇಲಿನ ಮಿತಿಯು ಈ 0 ಗೆ ಪರಿವರ್ತನೆಯಾಗುತ್ತಿರುವುದು ಇಲ್ಲಿ ಮಿತಿಯಿಲ್ಲ ಮತ್ತು ಈ ಅನಂತಕ್ಕೆ ಸಮೀಪಿಸುತ್ತಿರುವಾಗ ಅಂತಹ ರೀತಿಯ ಅವಿಭಾಜ್ಯಗಳಿಗೆ b ವಿಸ್ತರಿಸುತ್ತದೆ ಈ ಎಪ್ಸಿಲಾನ್ ಅನ್ನು ಇಲ್ಲಿ ಪರಿಚಯಿಸುವ ಮೂಲಕ ನಾವು ಮೌಲ್ಯಮಾಪನ ಮಾಡುತ್ತೇವೆ ಇಲ್ಲಿ ನಾವು ಈ ಎಪ್ಸಿಲಾನ್ ಅನ್ನು ಪರಿಚಯಿಸಿದ್ದೇವೆ ಮತ್ತು b ಯಿಂದ ಕಳೆಯಲಾಗುತ್ತದೆ ಆದ್ದರಿಂದ ಸಮಸ್ಯೆ b ಅಲ್ಲಿ ಇತ್ತು ಆದ್ದರಿಂದ ನಾವು ಈಗ ಮಾಡಿದ್ದೇವೆ ಏಕೆಂದರೆ x b ಗೆ ಒಲವು ತೋರುವಾಗ f ಅನಂತಕ್ಕೆ ಒಲವು ತೋರುತ್ತದೆ ಆದ್ದರಿಂದ ಈ ಅನ್ನು ತಯಾರಿಸುವುದನ್ನು ನಾವು ಈಗ ತಪ್ಪಿಸಿದ್ದೇವೆ ಈಗ ಇದು ಉತ್ತಮವಾದ ಅವಿಭಾಜ್ಯವಾಗಿದೆ ಇದು ಅವಿಭಾಜ್ಯ ಮೌಲ್ಯಮಾಪನಕ್ಕಾಗಿ ಅಭಿವೃದ್ಧಿಪಡಿಸಿದ ತಂತ್ರಗಳನ್ನು ಬಳಸಿಕೊಂಡು ನಾವು ಮೌಲ್ಯಮಾಪನ ಮಾಡುವ ಸರಿಯಾದ ಅವಿಭಾಜ್ಯ ಮತ್ತು ನಂತರ ನಾವು ಬಲಭಾಗದಿ೦ದ ಎಪ್ಸಿಲಾನ್ ಅನ್ನು 0 ಗೆ ತೆಗೆದುಕೊಳ್ಳುವ ಮಿತಿಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇಲ್ಲಿ ನಾವು ಈ ಅವಿಭಾಜ್ಯವನ್ನು ಹೊಂದಿದ್ದೇವೆ ಮತ್ತು ಎರಡನೆಯ ಸಂದರ್ಭದಲ್ಲಿ ಅನಂತಕ್ಕೆ ಹೋದಾಗ ಎಕ್ಸ್ ಎ ಗೆ ಹೋದಂತೆ ನೀವು ಅದೇ ಕಲ್ಪನೆಯನ್ನು ಬಳಸುತ್ತೀರಿ ಈಗ ನಾವು ಇಲ್ಲಿ ಅನ್ನು ಬಳಸುತ್ತೇವೆ ಮತ್ತೊಮ್ಮೆ ಇದು ಅವಿಭಾಜ್ಯದಲ್ಲಿ ಸಮಸ್ಯೆ ಇರುವುದನ್ನು ತಪ್ಪಿಸಲಾಗುತ್ತದೆ ಮತ್ತು ನಂತರ ನಾವು ಈ ಅನುಚಿತ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡಲು ಸಕಾರಾತ್ಮಕ ಕಡೆಯಿಂದ 0 ಗೆ ಈ ಎಪ್ಸಿಲಾನ್ ವಿಧಾನಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಸಿ ಗೆ x ಸಮೀಪಿಸುತ್ತಿರುವಾಗ ನಾವು ಬೇರೆ ಯಾವುದಾದರೂ ಬಿಂದುವನ್ನು ಹೊಂದಿರುವಾಗ ಎರಡನೆಯ ರೀತಿಯ ಅನುಚಿತ ಅವಿಭಾಜ್ಯದ ಮೌಲ್ಯಮಾಪನವು ಲಿ ಒಂದು ಬಿಂದುವಾಗಿದೆ ಮತ್ತು ಈ ಮಿತಿಯಿಲ್ಲದಂತೆ ಆಗುತ್ತಿದೆ ಇದು ಎರಡನೆಯ ರೀತಿಯ ಅನುಚಿತ ಅವಿಭಾಜ್ಯ ಮತ್ತು ಈ ಸಂದರ್ಭದಲ್ಲಿ a ಇ೦ದ c ಮತ್ತು c ಇ೦ದ bಯ ಅವಿಭಾಜ್ಯವನ್ನು ನಾವು ಮುರಿಯುತ್ತೇವೆ ಸಮಸ್ಯೆ c ಯಲ್ಲಿರುವುದರಿಂದ c ಯಿಂದ ಅನ್ನು ಕಳೆಯುವುದರ ಮೂಲಕ ನಾವು ತಪ್ಪಿಸಿದ್ದೇವೆ ಆದ್ದರಿಂದ ನಾವು ಅನ್ನು ಹೊಂದಿದ್ದೇವೆ ಮತ್ತು ಎರಡನೆಯ ಸಂದರ್ಭದಲ್ಲಿ ಮತ್ತೆ ಅವಿಭಾಜ್ಯವು c ಇ೦ದ b ಆಗಿತ್ತು ಆದರೆ ನಮಗೆ c ನಲ್ಲಿ ಸಮಸ್ಯೆ ಇದೆ ಆದ್ದರಿಂದ ನಾವು ಇದನ್ನು ತೆಗೆದುಕೊಳ್ಳುವ ಮೂಲಕ ತೆಗೆದುಹಾಕಿದ್ದೇವೆ ಆದ್ದರಿಂದ ನೀವು x → a ಮತ್ತು x → b ನಂತಹ ಎರಡೂ ತುದಿಗಳಲ್ಲಿ ಈ ಅವಿಭಾಜ್ಯ ಅನ್ನು ಹೊಂದಿದ್ದರೆ ಆದ್ದರಿಂದ ಇದು ಎರಡನೇ ರೀತಿಯ ಅವಿಭಾಜ್ಯ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈ ಅನ್ನು ಪರಿಚಯಿಸುವ ಮೂಲಕ ಈ ಅನ್ನು ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಈಗ ನಾವು ಇಲ್ಲಿ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇವೆ ಅಲ್ಲಿ ನಾವು ಮತ್ತೆ ಟೀಕೆಗಳನ್ನು ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈ ಎರಡೂ ತುದಿಗಳಲ್ಲಿ ಅನಂತಕ್ಕೆ ಸಮೀಪಿಸುತ್ತಿದ್ದೇವೆ ನಾವು ಈ ಅವಿಭಾಜ್ಯವನ್ನು ಕೆಲವು ಮಧ್ಯದಲ್ಲಿ a ಇ೦ದ c ಮತ್ತು c ಇ೦ದ b ಯಂತೆ ಮುರಿಯಬಹುದು ನಂತರ ನಾವು ಮೊದಲು ನಿರ್ವಹಿಸಿದ ಅವಿಭಾಜ್ಯಗಳನ್ನು ನಿಖರವಾಗಿ ನಿಭಾಯಿಸಬಹುದು ಆದ್ದರಿಂದ ನಾವು ಎರಡು ವಿಭಿನ್ನ ಅವಿಭಾಜ್ಯಗಳನ್ನು ಹೊಂದಿದ್ದೇವೆ ಮತ್ತು c dot ಇದನ್ನು ತಪ್ಪಿಸುತ್ತೇವೆ ಮತ್ತು ಮೊದಲನೆಯದನ್ನು ನಾವು ಇದರೊಂದಿಗೆ ನಿಭಾಯಿಸುತ್ತೇವೆ ಮತ್ತು ಎರಡನೆಯದನ್ನು ನಾವು ಈ ಹಂತದೊಂದಿಗೆ ನಿಭಾಯಿಸುತ್ತೇವೆ ಈ ಗೆ ನಾವು ಮೇಲೆ ಮಾಡಿದಂತೆಯೇ ಮಾಡುತ್ತೇವೆ ಎರಡನೆಯ ರೀತಿಯ ಅನುಚಿತ ಅವಿಭಾಜ್ಯಗಳನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಉದಾಹರಣೆಗೆ ನಾವು ಅನ್ನು ಹೊಂದಿದ್ದೇವೆ ಇಲ್ಲಿ x 1 ಕ್ಕೆ ಸಮೀಪಿಸುತ್ತಿರುವಾಗ ಇದು ಮಿತಿಯಿಲ್ಲದಂತಾಗುತ್ತಿದೆ ನಮ್ಮ ಸಂಯೋಜನೆಯು ಮಿತಿಯಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಏನು ಮಾಡುತ್ತೀರಿ ನಾವು ಅನ್ನು ತೆಗೆದುಕೊಳ್ಳುತ್ತೇವೆ ಕಾರ್ಯವು ಮಿತಿಯಿಲ್ಲದ ಹಂತವನ್ನು ನಾವು ನಿಂದ ಬದಲಾಯಿಸಿದ್ದೇವೆ ಆದ್ದರಿಂದ ನಾವು 0 ರಿಂದ 1 ಕ್ಕೆ ಹೋಗುತ್ತಿಲ್ಲ ಆದರೆ ನಾವು 0 ರಿಂದ ಗೆ ಹೋಗುತ್ತಿದ್ದೇವೆ ಅಲ್ಲಿ ನಾವು ಉತ್ತಮವಾದ ಅವಿಭಾಜ್ಯವನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಬದಲಿಯಾಗಿ ಆ ಮಿತಿಯನ್ನು ಅಲ್ಲಿ ತೆಗೆದುಕೊಳ್ಳುತ್ತೇವೆ ಇಲ್ಲಿ ಈ ಅವಿಭಾಜ್ಯ ಮೌಲ್ಯ ಏನು ನಾವು ಈ ಅವಿಭಾಜ್ಯ 0 ರಿಂದ ಅನ್ನು ಹೊಂದಿದ್ದೇವೆ ಮತ್ತು ಇದು ನಾವು ಸಂಯೋಜಿಸಿದರೆ ನಾವು ಅನ್ನು ಹೊಂದಿರುತ್ತೇವೆ ಆದ್ದರಿಂದ ಅದು ಈ ಅವಿಭಾಜ್ಯ ಮೌಲ್ಯವು ಈ ಅವಿಭಾಜ್ಯ ಒಮ್ಮುಖ ಮತ್ತು ಮೌಲ್ಯವು 2 ಆಗಿದೆ ನಾವು ತೆಗೆದುಕೊಳ್ಳುವ ಎರಡನೇ ಉದಾಹರಣೆ ಕಾರ್ಯವು ಮಿತಿಯಿಲ್ಲದಿರುವ ಹಂತವನ್ನೂ ನಾವು ತಪ್ಪಿಸಿದ್ದೇವೆ ಈಗ ಎರಡೂ ಸಂದರ್ಭಗಳಲ್ಲಿ ನಾವು ಇದನ್ನು ಸಂಯೋಜಿಸಬೇಕಾಗಿದೆ ಮತ್ತು ನಂತರ ನಾವು ಈ ಮಿತಿಯನ್ನು ಮತ್ತು ಈ ಎಂದು ಪೂರೈಸುತ್ತೇವೆ ಆದ್ದರಿಂದ ಈ ಅವಿಭಾಜ್ಯವನ್ನು ಇಲ್ಲಿ ನೋಡೋಣ ನಾವು ಮೂಲತಃ ಈ ಉದಾಹರಣೆಗೆ ಇಲ್ಲಿ ಧನಾತ್ಮಕ ಕಡೆಯಿಂದ ಮತ್ತು ಈ ಮೌಲ್ಯಗಳನ್ನು ನಾವು ಮೊದಲು ಬರೆಯುತ್ತೇವೆ ಆದ್ದರಿಂದ ಯು 0 ಗೆ ಹೋಗುತ್ತದೆ ಇದು ಮತ್ತೆ ಆಗುತ್ತಿದೆ ಆದ್ದರಿಂದ ಈ ಅವಿಭಾಜ್ಯವು ಒಮ್ಮುಖವಾಗುವುದಿಲ್ಲ ಏಕೆಂದರೆ ನಾವು ಇಲ್ಲಿ ಅನ್ನು ಪಡೆಯುತ್ತಿದ್ದೇವೆ ಸರಿ ಆದ್ದರಿಂದ ಅದು ನಿಜ ಆದ್ದರಿಂದ ನಮಗೆ 2 x ಇದೆ ಮತ್ತು ಇದು ಆಗಿದೆ ಇಲ್ಲಿಗೆ ಹೋಗುವುದು ∞ ಇದು ಸಹ ಹೋಗುತ್ತಿದೆ ನಮ್ಮ ಅವಿಭಾಜ್ಯ ಮತ್ತು ಇದು ಆಗುತ್ತಿದೆ ಆದ್ದರಿಂದ ಇದು ಒಮ್ಮುಖವಾಗುವುದಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈ ಮೌಲ್ಯವನ್ನು ಪಡೆಯುತ್ತೇವೆ ಅಂದರೆ ನನ್ನ ಅವಿಭಾಜ್ಯವು ಒಮ್ಮುಖವಾಗುವುದಿಲ್ಲ ಏಕೆಂದರೆ ಇದು ∞ ಮೌಲ್ಯಕ್ಕೆ ಹೋಗುತ್ತದೆ ಮತ್ತು ಈ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಈ ಮಾದರಿ ಅವಿಭಾಜ್ಯಗಳ ಬಗ್ಗೆ ಹೆಚ್ಚಿನ ಉಪನ್ಯಾಸಗಳಲ್ಲಿಯೂ ಬಳಸುತ್ತೇವೆ ಏಕೆಂದರೆ ಮುಂದಿನ ಉಪನ್ಯಾಸಗಳಲ್ಲಿ ಇದು ಈ ಅವಿಭಾಜ್ಯ ಒಮ್ಮುಖವಾಗುತ್ತದೆಯೇ ಅಥವಾ ಅವುಗಳನ್ನು ಮೌಲ್ಯಮಾಪನ ಮಾಡದೆ ಭಿನ್ನವಾಗಿದೆಯೆ ಎಂದು ಹೇಗೆ ಪರೀಕ್ಷಿಸುವುದು ಎಂಬುದರ ಕುರಿತು ನಾವು ಕಲಿಯುತ್ತೇವೆ ಆದ್ದರಿಂದ ಅಲ್ಲಿ ನಾವು ಈ ಮಾದರಿಯನ್ನು ಅವಿಭಾಜ್ಯವಾಗಿ ಬಳಸುತ್ತೇವೆ ಇದು ಮಾದರಿ ಅವಿಭಾಜ್ಯಕ್ಕಾಗಿ - I ಇದನ್ನು ಅಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ನಾವು ಇದನ್ನು ನಂತರ R ಗೆ ಹೊಂದಿದ್ದೇವೆ ನಂತರ ನಾವು ಅನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಈ ಅವಿಭಾಜ್ಯ ಅನ್ನು ಹೊಂದಿದ್ದೇವೆ ಅದನ್ನು ನಾವು ಸುಲಭವಾಗಿ ಮೌಲ್ಯಮಾಪನ ಮಾಡಬಹುದು ಇದು ಸಕಾರಾತ್ಮಕ ಸಂಖ್ಯೆ ಆದ್ದರಿಂದ ಇಲ್ಲಿ ನಾವು ಇದನ್ನು ಸಂಯೋಜಿಸೋಣ ನಾವು ಅನ್ನು ಹೊಂದಿದ್ದೇವೆ ಮತ್ತು 1 ಬರುತ್ತದೆ ಆದ್ದರಿಂದ ಮತ್ತು ನಂತರ ಆದ್ದರಿಂದ ಸಹ ಬರುತ್ತದೆ ಇದು ನಂತರ R ಗೆ ಅವಿಭಾಜ್ಯವಾಗಿದೆ ಆದರೆ ಇದು p ≠ 1 ತೆಗೆದುಕೊಳ್ಳುವಂತಿದೆ ಏಕೆಂದರೆ ನಾವು p 1 ಅನ್ನು ತೆಗೆದುಕೊಳ್ಳುವಾಗ ನಾವು ಈ 1 x ಅನ್ನು ಪಡೆಯುತ್ತೇವೆ ಅದು ಇಲ್ಲಿ x ನ ಲಾಗರಿಥಮಿಕ್ ಆಗಿದೆ ಮತ್ತು ನಂತರ ನಾವು ಮಿತಿಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ p 1 ಆದಾಗ ಎರಡು ಸಾಧ್ಯತೆಗಳಿವೆ ಇದು ಅವಿಭಾಜ್ಯವಾಗಿರುತ್ತದೆ ಮತ್ತು ನಂತರ ನಾವು ಮೇಲಿನ ಮಿತಿಯನ್ನು ಇಲ್ಲಿ ಬದಲಿಸಬಹುದು Rp 1 ಮತ್ತು ನಾವು ಕಡಿಮೆ ಮಿತಿಯನ್ನು ಬದಲಿಸಬಹುದು ಒಂದು ಮತ್ತು ನಾವು ಇಲ್ಲಿ ಈ ಅವಿಭಾಜ್ಯವನ್ನು ಪಡೆಯುತ್ತೇವೆ ಆದ್ದರಿಂದ p 1 ಗಾಗಿ ನಾವು ಅನ್ನು ಹೊಂದಿದ್ದೇವೆ ಮತ್ತು ಎರಡನೇ ಸಂದರ್ಭದಲ್ಲಿ p ≠ 1 ಆಗ ನಾವು ಅನ್ನು ಪಡೆಯುತ್ತೇವೆ ಆದ್ದರಿಂದ ಇವುಗಳು a ಇ೦ದ R ಗೆ ಅವಿಭಾಜ್ಯ ಮೌಲ್ಯವಾಗಿದೆ ಈಗ ನಾವು ಈ ತೆಗೆದುಕೊಂಡಾಗ ಏನಾಗಬಹುದು ಎಂಬುದನ್ನು ಇಲ್ಲಿ ನೋಡುತ್ತೇವೆ ಮೂಲತಃ ಮಾದರಿ ಅವಿಭಾಜ್ಯ ಬಗ್ಗೆ ನಮಗೆ ಆಸಕ್ತಿ ಇದೆ ನಾವು ಇದನ್ನು ಈಗಾಗಲೇ ಮೌಲ್ಯಮಾಪನ ಮಾಡಿದ್ದೇವೆ ಈಗ ನಾವು ಮಿತಿಗಳನ್ನು ಹಾಕುತ್ತೇವೆ

ನಮ್ಮಲ್ಲಿ ಇನ್ನೂ ಒಂದು ಅವಿಭಾಜ್ಯವಿದೆ ಅದನ್ನು ಮಾದರಿ ಅವಿಭಾಜ್ಯಕ್ಕಾಗಿ ಬಳಸಲಾಗುತ್ತದೆ ಇದನ್ನು ಮಾದರಿ ಅವಿಭಾಜ್ಯಟೆಸ್ಟ್ ಇಂಟಿಗ್ರಲ್ II ಎಂದು ಕರೆಯಲಾಗುತ್ತದೆ ಮತ್ತು ಈ ಸಂದರ್ಭದಲ್ಲಿ ನಾವು ಈ ಅವಿಭಾಜ್ಯವನ್ನು ರಿಂದ ಬಿ ಎಂದು ಪರಿಗಣಿಸುತ್ತೇವೆ ಆದ್ದರಿಂದ ಇಲ್ಲಿ ನಾವು x → a ಆಗಿ ಇದು ಅನಂತವಾಗುತ್ತಿದೆ ಆದ್ದರಿಂದ ಮಿತಿಯಿಲ್ಲ ನಾವು ಎರಡನೇ ರೀತಿಯ ಅವಿಭಾಜ್ಯವನ್ನು ಹೊಂದಿದ್ದೇವೆ ಆದ್ದರಿಂದ ಒಂದು ನಾವು ಇದನ್ನು ಮೌಲ್ಯಮಾಪನ ಮಾಡುತ್ತೇವೆ ಮತ್ತು ಮತ್ತೆ ಇಲ್ಲಿ ಅದೇ ಕಲ್ಪನೆಯನ್ನು ಮಾಡುತ್ತೇವೆ ನಾವು ಅನ್ನು ಹೊಂದಿದ್ದೇವೆ ಅದನ್ನು ನಾವು ಸಂಯೋಜಿಸಬಹುದು ಮತ್ತೆ ಎರಡು ಪ್ರಕರಣಗಳು ಉಂಟಾಗುತ್ತವೆ p 1 ಆಗ ನಾವು ಈ ಅನ್ನು ಹೊಂದಿದ್ದೇವೆ ಅದು ನಮಗೆ ನೀಡುತ್ತದೆ ಮತ್ತು p ≠ 1 ಆಗ ನೀವು ಇದನ್ನು ಸಂಯೋಜಿಸುತ್ತೀರಿ ಇದು ಆಗಿರುತ್ತದೆ ಈಗ ನಾವು ಮತ್ತೆ ಏನಾಗಬಹುದು ಎಂಬ ಪ್ರಕರಣವನ್ನು ಚರ್ಚಿಸುತ್ತೇವೆ

ಮತ್ತೊಮ್ಮೆ ಈ ಅವಿಭಾಜ್ಯವನ್ನು ಮುಂದಿನ ಉಪನ್ಯಾಸಗಳಲ್ಲಿ ಪರೀಕ್ಷಾ ಅವಿಭಾಜ್ಯವಾಗಿ ಬಳಸಲಾಗುತ್ತದೆ ಮತ್ತು ನಾವು ಈ ಫಲಿತಾಂಶವನ್ನು ಇದು ಎಂದು ಬಳಸುತ್ತೇವೆ ಮತ್ತು p 1 ಆಗ ಈ ಅವಿಭಾಜ್ಯವು ಒಮ್ಮುಖವಾಗುತ್ತದೆ ಆದ್ದರಿಂದ ಇಂದು ನಾವು ಈ ರೀತಿಯ ಅನುಚಿತ ಅವಿಭಾಜ್ಯವನ್ನು ಚರ್ಚಿಸಿದ್ದೇವೆ ಮತ್ತು ಎರಡು ಮತ್ತು ಅಥವಾ ಮತ್ತು ಬೌಂಡ್ ಆಗಿರುವ ಸಾಧ್ಯತೆಗಳಿವೆ ಒಂದು ಅಥವಾ ಹೆಚ್ಚಿನ ಬಿಂದುಗಳಲ್ಲಿ ಮಿತಿಯಿಲ್ಲದ ಪರಿಸ್ಥಿತಿ ಇರಬಹುದು ಎಂದು ನಾವು ನೋಡಿದ್ದೇವೆ ಆ ಸಂದರ್ಭದಲ್ಲಿ ಸಹ ಇದು ಎರಡನೆಯ ರೀತಿಯ ಅನುಚಿತ ಅವಿಭಾಜ್ಯವಾಗಿದೆ ಮತ್ತು ಮೂಲತಃ ಆ ಮಿತಿಯನ್ನು ಬಳಸಿಕೊಂಡು ಆ ಅವಿಭಾಜ್ಯಗಳನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎಂದು ನಾವು ನೋಡಿದ್ದೇವೆ ಇದು ಮೊದಲ ರೀತಿಯದ್ದಾಗಿದ್ದರೆ ಈ ಅನಂತವು ಕಡಿಮೆ ಶ್ರೇಣಿಯಲ್ಲಿರಲಿ ಅಥವಾ ಮೇಲಿನದಾಗಲಿ ನೀವು ಒಂದು ಸೀಮಿತ ಸಂಖ್ಯೆಯ R ನಿಂದ ಬದಲಾಯಿಸಲ್ಪಡುತ್ತೀರಿ ಮತ್ತು ನಂತರ ನಾವು R ಅನ್ನು ವರೆಗೆ ತೆಗೆದುಕೊ೦ಡು ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡುತ್ತೇವೆ ಒಂದು ಸಣ್ಣ ಸಂಖ್ಯೆಯ ಎಪ್ಸಿಲಾನ್ ಅನ್ನು ಪರಿಚಯಿಸುವ ಮೂಲಕ ನಾವು ತಪ್ಪಿಸಬೇಕಾದ ಕಾರ್ಯವು ಮಿತಿಯಿಲ್ಲದಿರುವ ಎರಡನೆಯ ಸಂದರ್ಭದಲ್ಲಿ ನಂತರ ನಾವು 0 ಕ್ಕೆ ಹೋಗುತ್ತೇವೆ ಸೀಮಿತ ಸನ್ನಿವೇಶದಲ್ಲಿ 0 ಕ್ಕೆ ಹೋಗುತ್ತೇವೆ ಆದ್ದರಿಂದ ನಾವು ಆ ಅವಿಭಾಜ್ಯಗಳನ್ನು ಮೌಲ್ಯಮಾಪನ ಮಾಡಬಹುದು ಆದರೆ ಮುಂದಿನ ಉಪನ್ಯಾಸದಲ್ಲಿ ನಾವು ಅವಿಭಾಜ್ಯ ಒಮ್ಮುಖವಾಗುತ್ತದೆಯೇ ಅಥವಾ ಅದು ಭಿನ್ನವಾಗಿದೆಯೆ ಎಂದು ಮೌಲ್ಯಮಾಪನ ಮಾಡದೆ ಹೇಗೆ ಕಂಡುಹಿಡಿಯುವುದು ಎಂದು ನೋಡೋಣ ಈ ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇಲ್ಲಿವೆ ತುಂಬಾ ಧನ್ಯವಾದಗಳು